ಈ ಉಪನ್ಯಾಸದಲ್ಲಿ ನಾವು ಆರಂಭಿಕ ಮೌಲ್ಯ ಸಮಸ್ಯೆಗಳನ್ನು ಮತ್ತು ಅಂತಹ ಆರಂಭಿಕ ಮೌಲ್ಯ ಸಮಸ್ಯೆಗಳನ್ನು ಪರಿಹರಿಸಲು ಲ್ಯಾಪ್ಲೇಸ್ ರೂಪಾಂತರ ತಂತ್ರವನ್ನು ಚರ್ಚಿಸಲಿದ್ದೇವೆ ಮತ್ತು ಕೆಲವು ಅವಿಭಾಜ್ಯ ಸಮೀಕರಣಗಳನ್ನು ನೋಡುಲಿದ್ದೇವೆ ಸಾಮಾನ್ಯವಾಗಿ ನಾವು ಸಮಗ್ರ ಅಥವಾ ಭೇದಾತ್ಮಕ ಸಮೀಕರಣಗಳ ಪರಿಹರಿಸುವಾಗ ಅನುಸರಿಸಬೇಕಾದ ಪ್ರಮುಖ ಹಂತಗಳಲ್ಲಿ ಮೊದಲನೆಯದು ಕೊಟ್ಟಿರುವ ಭೇದಾತ್ಮಕ ಅಥವಾ ಸಮಗ್ರ ಸಮೀಕರಣದ ಎರಡೂ ಬದಿಗಳಲ್ಲಿ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಎರಡನೆಯ ಹಂತವೆಂದರೆ ರೂಪಾಂತರಿತ ಸಮೀಕರಣದಿಂದ ಲ್ಯಾಪ್ಲೇಸ್ ನ ಕೆಲವು ಕಾರ್ಯಗಳಿಗೆ ಸಮನಾಗಿರುವಂತಹ ಪಡೆಯಲು ನಾವು ಇದನ್ನು ಸರಳೀಕರಿಸುತ್ತೇವೆ ಕೊಟ್ಟಿರುವ ಸಮೀಕರಣದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡ ನಂತರ ನಾವು ರೂಪಾಂತರಗೊಂಡ ಸಮೀಕರಣ ಸರಳವಾಗಿ Ly F ರೂಪವನ್ನು ಹೊಂದುತ್ತೇವೆ ತದನಂತರ ಅಂತಿಮವಾಗಿ ವಿಲೋಮ ರೂಪಾಂತರವನ್ನು ಅನ್ವಯಿಸಿದಾಗ y L −1 F ಪರಿಹಾರವನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಮೂರು ಪ್ರಮುಖ ಹಂತಗಳಾಗಿವೆ ಈ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ಯಾವುದೇ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸಬಹುದು ಈ ಪ್ರಕ್ರಿಯೆಯಲ್ಲಿ ಕೊಟ್ಟಿರುವ ಡಿಫರೆನ್ಶಿಯಲ್ ಸಮೀಕರಣದ ಪರಿಹಾರವು ನಿರಂತರವಾಗಿದೆ ಮತ್ತು ಘಾತೀಯ ಕ್ರಮದಿಂದ ಕೂಡಿದೆ ಎಂದು ಭಾವಿಸಿರುವುದರಿಂದ ಲ್ಯಾಪ್ಲೇಸ್ ರೂಪಾಂತರವು ಅಸ್ತಿತ್ವದಲ್ಲಿರುತ್ತದೆ ನಮಗೆ ತುಂಡುವಾರು ನಿರಂತರತೆಯ ಅಗತ್ಯವಿದೆ ಆದರೆ ಭೇದಾತ್ಮಕ ಸಮೀಕರಣಗಳಲ್ಲಿ ನಿರಂತರವಾಗಿರುತ್ತದೆ ಮತ್ತು ಘಾತೀಯ ಕ್ರಮದ ತುಣುಕುವಾರು ರೀತಿಯಲ್ಲಿ ಇರುವುದರಿಂದ ಹೆಚ್ಚಾಗಿ ಒಂದು ಪರಿಹಾರವನ್ನು ಹೊಂದಿರುತ್ತೇವೆ ಇದರಿಂದ ನೀಡಲಾದ ಭೇದಾತ್ಮಕ ಸಮೀಕರಣದ ಎರಡೂ ಬದಿಗಳ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುವುದರಿಂದ ಎಲ್ಲಾ ಲ್ಯಾಪ್ಲೇಸ್ ರೂಪಾಂತರಗೊಳ್ಳುತ್ತವೆ ಆದ್ದರಿಂದ ಸ್ವಾಭಾವಿಕವಾಗಿ ಲ್ಯಾಪ್ಲೇಸ್ ರೂಪಾಂತರವು ಅಸ್ತಿತ್ವದಲ್ಲಿದೆ ಎಂದು ನಾವು ಭಾವಿಸಬೇಕು ಆದ್ದರಿಂದ ಈ ಕೆಳಗಿನ ಉದಾಹರಣೆಯೊಂದಿಗೆ ಪ್ರಕ್ರಿಯೆಯು ಸ್ಪಷ್ಟವಾಗಿರುತ್ತದೆ ಮತ್ತು ನಂತರ ನಾವು ಇನ್ನೂ ಅನೇಕ ಉದಾಹರಣೆಗಳನ್ನು ನೋಡುವ ಆದ್ದರಿಂದ ಇಲ್ಲಿ ನಾವು ಈ d 2y dt 2 y 1 ಭೇದಾತ್ಮಕ ಸಮೀಕರಣ ಅಥವಾ ಆರಂಭಿಕ ಮೌಲ್ಯ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಆರಂಭಿಕ ಮೌಲ್ಯಗಳು ಎಂದರೆ ನಾವು ಈ ಷರತ್ತುಗಳನ್ನು ಹೊಂದಿದ್ದೇವೆ ಅವುಗಳನ್ನು ಒಂದೇ ಬಿಂದುವಿನಲ್ಲಿ 0 ಗೆ ಸಮನಾದ t ನಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಈ ಎರಡು ಷರತ್ತುಗಳನ್ನು t 0 ನಲ್ಲಿ ನೀಡಲಾಗಿದೆ ಇದು ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವಾಗಿದೆ ಆದ್ದರಿಂದ ನಾವು ಈ ಡಬಲ್ ಡೆರಿವೇಟಿವ್ ಮತ್ತು ಲ್ಯಾಪ್ಲೇಸ್ ಟ್ರಾನ್ಸ್ ಫಾರ್ಮ್ ಮೇಲೆ ಲ್ಯಾಪ್ಲೇಸ್ ರೂಪಾಂತರವನ್ನು y ಮೇಲೆ ಅನ್ವಯಿಸುತ್ತೇವೆ ಮತ್ತು ರೇಖೀಯತೆಯ ಕಾರಣದಿಂದಾಗಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಪ್ರತಿ ಪದಕ್ಕೂ ಅನ್ವಯಿಸಬಹುದು ಮತ್ತು ಬಲಬದಿಯಲ್ಲಿ ಇದು 1 ರ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ಇದು ನಾವು ಬಳಸುವ ಪ್ರತಿಯೊಂದು ಸಮಸ್ಯೆಯ ಮೊದಲ ಹಂತವಾಗಿದೆ ಈಗ ಎರಡನೆಯ ಹಂತವೆಂದರೆ ಈ ವ್ಯುತ್ಪನ್ನಗಳನ್ನುತೆಗೆದುಹಾಕಲು ನಾವು ವ್ಯುತ್ಪನ್ನ ಪ್ರಮೇಯವನ್ನು ಬಳಸಬೇಕಾಗುತ್ತದೆ ಅಂದರೆ y′′ ಆದ್ದರಿಂದ ನಾವು ಈ ವ್ಯುತ್ಪತ್ತಿ ಪ್ರಮೇಯವನ್ನು ಹೊಂದಿದ್ದೇವೆ s2Ly − sy − y ಅಂದರೆ ನಿಖರವಾಗಿ ಈ Ly′ ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ನಂತರ ನಾವುLy′′ಅನ್ನು ಹೊಂದಿದ್ದೇವೆ ಮತ್ತು ಬಲಭಾಗದಲ್ಲಿ L1 ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಹಂತದಲ್ಲಿಯೇ ನಾವು ಈ ಆರಂಭಿಕ ಷರತ್ತುಗಳನ್ನು ಬಳಸಬಹುದು y ಅನ್ನು 0 ಎಂದು ನೀಡಲಾಗಿದೆ ಮತ್ತು y′ ಅನ್ನು ಸಹ 0 ಎಂದು ನೀಡಲಾಗಿದೆ ಆದ್ದರಿಂದ ನಾವು ಈ ಆರಂಭಿಕ ಪರಿಸ್ಥಿತಿಗಳನ್ನು ಬಳಸಬಹುದು ಆದ್ದರಿಂದ ಈ ಪರಿಸ್ಥಿತಿಗಳನ್ನು ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿದ ನಂತರ ಸಂಯೋಜಿಸಲಾಗುತ್ತದೆ ಇದು ಸಮೀಕರಣದ ಎರಡೂ ಬದಿಗಳಲ್ಲಿ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಇದು 0 ಮತ್ತು ಇದು 0 ಆಗಿದೆ ಆದ್ದರಿಂದ s 2 1 ಅನ್ನು ಹೊಂದಿರಿವುದರಿಂದ ಈ Ly ಸಾಮಾನ್ಯವನ್ನು ಹೊರ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ನಾವು ಈ Ly1 s 2 ಅನ್ನು ಹೊಂದಿದ್ದೇವೆ ಮತ್ತು ಬಲಬದಿಯಲ್ಲಿ 1 ರ ಈ ಲ್ಯಾಪ್ಲೇಸ್ 1s ಇದೆ ಆದ್ದರಿಂದ ಈಗ ನಾವು ಇದನ್ನು1 s 2 ರಿಂದ ಭಾಗಿಸಬಹುದು ಮತ್ತು ನಾವು Ly 1 s1s 2 ಅನ್ನು ಪಡೆಯುತ್ತೇವೆ ಮತ್ತು ನಂತರ ಅಂತಿಮ ಹಂತವು ಇಲ್ಲಿ ವಿಲೋಮವನ್ನು ತೆಗೆದುಕೊಳ್ಳುವುದು ಮೂರನೆಯ ಹಂತವೆಂದರೆ ವಿಲೋಮವನ್ನು ತೆಗೆದುಕೊಳ್ಳುವುದು ಇದರಿಂದ ನಾವು ಇಲ್ಲಿಂದ y ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಕನ್ವೊಲ್ಯೂಶನ್ ಪ್ರಮೇಯವನ್ನು ಅನ್ವಯಿಸಬಹುದು ಅಥವಾ ಇದರ ವಿಲೋಮ ತೆಗೆದುಕೊಳ್ಳಲು ನಾವು ಭಾಗಶಃ ಭಿನ್ನರಾಶಿಗಳನ್ನು ಮಾಡಬಹುದು ನಾವು ಇದನ್ನು ಈಗಾಗಲೇ ಈ ಹಿಂದೆ ಚರ್ಚಿಸಿದ್ದೇವೆ ಆದ್ದರಿಂದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರ ತೆಗೆದುಕೊಳ್ಳಲು ನಾವು ಸಮಯವನ್ನು ಕಳೆಯುವುದಿಲ್ಲ ಉದಾಹರಣೆಗೆ ನಾವು 1 s − s 1 s 2 ರ ಭಾಗಶಃ ಭಿನ್ನರಾಶಿಗಳಿಂದ ಮಾಡಬಹುದು ಆದ್ದರಿಂದ ಇದು y ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಮತ್ತು ನಂತರ ನಾವು ಈ ವಿಲೋಮ ತಂತ್ರವನ್ನು ಅನ್ವಯಿಸಬಹುದು ಆದ್ದರಿಂದ y L −1 1s − L −1 s 1s 2 ಆದ್ದರಿಂದ ನಮಗೆ L − 1 1s 1s ಮತ್ತು L −1 s 1s 2 cost ಎಂದು ತಿಳಿದಿದೆ ಆದ್ದರಿಂದ y 1 − cos t ಹೊಂದಿದ್ದೇವೆ ಇಲ್ಲಿ ನಮಗೆ ಮತ್ತೊಂದು ಸಮಸ್ಯೆ ಇದೆ x ′′ x cos 2t ಇಲ್ಲಿ ಈ ಆರಂಭಿಕ ಷರತ್ತುಗಳನ್ನು ನೀಡಲಾಗಿದೆ ಆದ್ದರಿಂದ ಮತ್ತೆ ಪ್ರಕ್ರಿಯೆಯು ಹಾಗೆಯೇ ಉಳಿಯುತ್ತದೆ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಸರಳವಾಗಿ ಹೇಳುವುದಾದರೆ ಈ ಆರಂಭಿಕ ಪರಿಸ್ಥಿತಿಗಳನ್ನು ಸಂಯೋಜಿಸಿ ಮತ್ತು ಅಂತಿಮವಾಗಿ ನಾವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರ ಮಾಡಬಹುದಾಗಿದೆ x′′ ನ ಮತ್ತು ಬಲಭಾಗದಲ್ಲಿ cos 2t ಲ್ಯಾಪ್ಲೇಸ್ ರೂಪಾಂತರ ಕಂಡುಹಿಡಿಯುವ ನಾವು ಪುನಃ s2X − sx − x′ ಗೆ ವ್ಯುತ್ಪತ್ತಿ ಪ್ರಮೇಯಅಳವಡಿಸುವ ಅಂದರೆ ಈ ಡಬಲ್ ಡೆರಿವೇಟಿವ್ ನ ಲ್ಯಾಪ್ಲೇಸ್ ರೂಪಾಂತರ ಮತ್ತು x ನ ಲ್ಯಾಪ್ಲೇಸ್ ರೂಪಾಂತರ ಮತ್ತು ಬಲಬದಿ ಯಲ್ಲಿ cos 2t ನಲ್ಯಾಪ್ಲೇಸ್ ರೂಪಾಂತರ ಆದ್ದರಿಂದ ಈಗ ನಾವು ಈ x ಅನ್ನು ಬದಲಾಯಿಸಬಹುದು ಅದು 0 ಇದೆ x′ 1 ಆಗಿದೆ ಆದ್ದರಿಂದ ನಾವು ಅಲ್ಲಿ 1 ಪದವನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ಮತ್ತೆ ಅದೇ ಪ್ರಕ್ರಿಯೆಯನ್ನು ಇಲ್ಲಿ ನೀಡಲಾದ ಈ X ಗಾಗಿ ನಾವು ಸರಳೀಕರಿಸಬಹುದು ಆದ್ದರಿಂದ ಈ ಹಂತದಲ್ಲಿ ನಾವು ಭಾಗಶಃ ಭಿನ್ನರಾಶಿಗಳನ್ನು ಮಾಡಬಹುದು ಮತ್ತು ಅಂತಿಮವಾಗಿ a cos t ಯಿಂದ ವಿಲೋಮ ತೆಗೆದುಕೊಳ್ಳಬೇಕು ಇದರ ವಿಲೋಮವು ಮತ್ತೆ cos 2t ಆಗಿರುತ್ತದೆ ಮತ್ತು ಇಲ್ಲಿ ಅದು sin t ಆಗಿರುತ್ತದೆ ಆದ್ದರಿಂದ ಇದು ನೀಡಲಾದ ಭೇದಾತ್ಮಕ ಸಮೀಕರಣದ ಪರಿಹಾರವಾಗಿದೆ ಇದು ಈ ಆರಂಭಿಕ ಪರಿಸ್ಥಿತಿಗಳನ್ನು ಸಹ ಒಳಗೊಳ್ಳುತ್ತದೆ ಏಕೆಂದರೆ ಅವುಗಳನ್ನು ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಈ ಲ್ಯಾಪ್ಲೇಸ್ ರೂಪಾಂತರದ ಪ್ರಯೋಜನವೆಂದರೆ ಲ್ಯಾಪ್ಲೇಸ್ ರೂಪಾಂತರವನ್ನು ನೇರವಾಗಿ ತೆಗೆದುಕೊಂಡ ನಂತರ ನಾವು ನೀಡಲಾದ ಆರಂಭಿಕ ಪರಿಸ್ಥಿತಿಗಳನ್ನು ಬಳಸಬಹುದು ಮತ್ತು ಅಂತಿಮವಾಗಿ ನಾವು ನೀಡಲಾದ ಸಮಸ್ಯೆಯ ಪರಿಹಾರವನ್ನು ಮಾತ್ರ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ನಾವು y ′′ y CHt − a ಅನ್ನು ಹೊಂದಿದ್ದೇವೆ ಇಲ್ಲಿ C ಸ್ಥಿರವಾಗಿದೆ ಮತ್ತು H t − a ಹೆವಿಸೈಡ್ ಫಂಕ್ಷನ್ ಆಗಿದೆ ಆದ್ದರಿಂದ t ≥ a ಆದಾಗ ಅದು ಮೌಲ್ಯ 1 ಅನ್ನು ತೆಗೆದುಕೊಳ್ಳುತ್ತದೆ ಇಲ್ಲದಿದ್ದರೆ ಅದು 0 ಆಗಿರುತ್ತದೆ ತದನಂತರ ನಾವು ಆರಂಭಿಕ ಪರಿಸ್ಥಿತಿಗಳನ್ನು ಹೊಂದಿದ್ದೇವೆ ಮತ್ತು ಇದು ನಿಜವಾಗಿಯೂ ಲ್ಯಾಪ್ಲೇಸ್ ರೂಪಾಂತರದ ಒಂದು ಉತ್ತಮ ಅನ್ವಯವಾಗಿದೆ ಏಕೆಂದರೆ ಇದು ಬಲಬದಿಯಲ್ಲಿ ಕುಳಿತುಕೊಳ್ಳುವ ಅವಿಚ್ಛಿನ್ನ ಫಂಕ್ಷನ್ ಆಗಿದೆ ಇದನ್ನು ನೇರವಾಗಿ ಅಥವಾ ಇನ್ನಾವುದೋ ವಿಧಾನದಿಂದ ನಿಭಾಯಿಸುವುದು ಕಷ್ಟ ಆದರೆ ಇಲ್ಲಿ ನಮಗೆ ಹೆವಿಸೈಡ್ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರ ತಿಳಿದಿರುವುದರಿಂದ ಅದನ್ನು ಸುಲಭವಾಗಿ ನಿಭಾಯಿಸಬಹುದು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳಲು ನಾವು ಈ ವ್ಯುತ್ಪತ್ತಿ ಪ್ರಮೇಯವನ್ನು ಇಲ್ಲಿ ಬಳಸುತ್ತೇವೆ ಮತ್ತು ನಂತರ ನಾವು Y ಹೊಂದಿದ್ದೇವೆ ಮತ್ತು ಬಲಬದಿಯಲ್ಲಿ C ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಹೆವಿಸೈಡ್ ಫಂಕ್ಷನ್ Ht − a ನ ಲ್ಯಾಪ್ಲೇಸ್ ಅನ್ನು ಹೊಂದಿದ್ದೇವೆ ಇದನ್ನು ಇಲ್ಲಿ ನೀಡಲಾಗಿದೆ ನಾವು ಕೇವಲ 0 ∞ e −stdt ಅನ್ನು ಸಂಯೋಜಿಸಬಹುದು ಆದ್ದರಿಂದ ಇದು ಕೇವಲ e −as s ಆಗಿದೆ ಆದ್ದರಿಂದ ಇಲ್ಲಿ s 2 1Y C e −as ss 21 ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಆರಂಭಿಕ ಸ್ಥಿತಿಯನ್ನು y′ ಅನ್ನು 1 ಎಂದು ಬಳಸಿದ್ದೇವೆ ಆದ್ದರಿಂದY ಗಾಗಿ ಇದನ್ನು ಸರಳೀಕರಿಸುತ್ತಾ ನಾವು ಈಗ Y ಗಾಗಿ ಈ ಸಮೀಕರಣವನ್ನು ಹೊಂದಿದ್ದೇವೆ ಅದರಲ್ಲಿ C ಸೇರಿದಂತೆ ಮತ್ತು ನಂತರ ನಾವು ವಿಲೋಮ ಕಂಡು ಹಿಡಿಯಬಹುದು ಆದ್ದರಿಂದ ಇಲ್ಲಿ ವಿಲೋಮವನ್ನು ತೆಗೆದುಕೊಂಡ ನಂತರ ಅದು sin t ಆಗಿರುತ್ತದೆ ಮತ್ತು ಈಗ ನಾವು C e −as ss 21 ಎಂದು ಹೊಂದಿದ್ದೇವೆ ಮೊದಲು ಈ ಭಾಗಶಃ ಭಿನ್ನರಾಶಿಗಳನ್ನು ನೋಡುವ ಉದಾಹರಣೆಗೆ ಈ 1 ss 21 ಮತ್ತು ನಂತರ e −as ಆದ್ದರಿಂದ ನಾವು ಈಗ ವಿಲೋಮವನ್ನು ಹೇಗೆ ಪಡೆಯುವುದು ಎಂದು ವ್ಯವಹರಿಸಬೇಕಾಗಿದೆ ಈ e −asF ನ L ವಿಲೋಮವನ್ನು ಹೊಂದಿರುವ ಬದಲಾಗುತ್ತಿರುವ ಪ್ರಮೇಯವನ್ನು ನೆನಪಿಡಿ ಅದು ಕೇವಲ ft − aHt − a ಆದ್ದರಿಂದ ಇದು ವಿಲೋಮವಾಗಿದೆ ಆದ್ದರಿಂದ e −as ಅಲ್ಲಿ ಇರುವಂತೆ ಅಲ್ಲಿ F ಅನ್ನು ಹೊಂದಿದ್ದೇವೆ ಆದ್ದರಿಂದ F 1 s ಮತ್ತು ನಂತರ s s 21 ಆದ್ದರಿಂದ ಎರಡು ಫಂಕ್ಷನ್ ಗಳಿವೆ ಇದರ ವಿಲೋಮವು 1 ಆಗಿದೆ ಮತ್ತು s s 21 ನ ವಿಲೋಮವು cos t ಆಗಿದೆ ಆದ್ದರಿಂದ ನಂತರ cos t ಯಲ್ಲಿ ಒಂದು ಬದಲಾವಣೆ ಇರುತ್ತದೆ ಅಲ್ಲಿ t ಯನ್ನು t − a ನಿಂದ ಬದಲಾಯಿಸಲಾಗುತ್ತದೆ ಮತ್ತು H ಎಂಬ ಅಂಶ ಇರುತ್ತದೆ ಮತ್ತು ನಂತರ ನಾವು ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸಬಹುದು ಮತ್ತು ಈಗ ನಾವು ಹೆವಿಸೈಡ್ ಫಂಕ್ಷನ್ H ಅನ್ನು ಹೊಂದಿದ್ದೇವೆ ಮತ್ತು ಇದು 1 − cos t ಇದರ ವಿಲೋಮವಾಗದೆ ಆದರೆ ಈ ಬದಲಾಗುವ ಪ್ರಮೇಯದಿಂದಾಗಿ ಬದಲಾವಣೆಯೂ ಇರುತ್ತದೆ ಆದ್ದರಿಂದ ನಾವು ಹೆವಿಸೈಡ್ ಫಂಕ್ಷನ್ H t − a ಮತ್ತು 1 − cost − aಎಂಬ ಸ್ಥಿರ ಸಮಯಗಳನ್ನು ಹೊಂದಿದ್ದೇವೆ − ಕೆಳಗಿನ ಸಮಸ್ಯೆಯನ್ನು ಪರಿಹರಿಸಿ ನಾವು ಡಬಲ್ ಡೆರಿವೇಟಿವ್ ಪ್ಲಸ್ ಈ x ಮತ್ತು ಬಲಭಾಗದಲ್ಲಿ ಹೊಂದಿದ್ದೇವೆಹೆವಿಸೈಡ್ ಫಂಕ್ಷನ್ ಗಳಿವೆ ಆದರೆ ಅವುಗಳನ್ನು ಹಿಂದಿನ ಸಮಸ್ಯೆಯಲ್ಲಿ ಮಾಡಿದಂತೆ ನಿರ್ವಹಿಸಬಹುದು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡ ನಂತರ ಇಲ್ಲಿಂದ s 2X X ಅನ್ನು ಹೊಂದಿದ್ದೇವೆ ಏಕೆಂದರೆ ಇವು ಎರಡು 0 x 0 ಮತ್ತು x ′ 0 ಆದ್ದರಿಂದ ಒಮ್ಮೆ ನಾವು ಇಲ್ಲಿ ವ್ಯುತ್ಪನ್ನ ಪ್ರಮೇಯವನ್ನು ಅನ್ವಯಿಸಿದರೆ ಅಲ್ಲಿ s ಮತ್ತು X ಹೊರತುಪಡಿಸಿ ಬೇರೆ ಯಾವುದೇ ಪದವಿಲ್ಲ ಇಲ್ಲಿ ಈ ಹೆವಿಸೈಡ್ H t − 1 ನ ಲ್ಯಾಪ್ಲೇಸ್ e −s s ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಇದು e −5s s ಆಗಿದೆ ತದನಂತರ ಈ X e −as ss 21 − e −5s ss 21 ಆಗಿರುತ್ತದೆ ಆದ್ದರಿಂದ ಮತ್ತೆ ನಾವು L −1 1 ss 21 ಎಂಬುದು 1 − cos t ಎಂದು ಅರಿತುಕೊಳ್ಳಬೇಕು ಮತ್ತು ಈ e −5s ಗಳ ಕಾರಣದಿಂದಾಗಿ ಹಿಂದಿನ ಉದಾಹರಣೆಯಲ್ಲಿಯೂ ಸಹ ಬಳಸಲ್ಪಟ್ಟ ಶಿಫ್ಟಿಂಗ್ ಪ್ರಮೇಯವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾವು 1 − cost − 1 ಅನ್ನು ಹೊಂದಿದ್ದೇವೆ ಇದು ಈ ಮೊದಲ e −s ನಿಂದಾಗಿ t − 1 ಶಿಫ್ಟ್ ಆಗಿದೆ ಎರಡನೆಯ ಸಂದರ್ಭದಲ್ಲಿ ನಾವು ಈ 5 ರಿಂದ ಶಿಫ್ಟ್ ಆಗಿದೆ ಆದ್ದರಿಂದ t − 5 ನ್ನು ಬದಲಾಯಿಸಿದ್ದೇವೆ ಮತ್ತು ಮತ್ತೆ ಅದೇ ವಿಷಯವು ಬರುತ್ತದೆ 1 − cost − 5Ht − 5 ಆರಂಭಿಕ ಮೌಲ್ಯ ಸಮಸ್ಯೆಯನ್ನು ಪರಿಹರಿಸಿ ಆದ್ದರಿಂದ ನಾವು ಡೆಲ್ಟಾ ಪದವಾದ δt − 3 ಮತ್ತು Ht − 3 ನೊಂದಿಗೆ ಮತ್ತೆ ಇಲ್ಲಿ ಹೊಂದಿದ್ದೇವೆ ಆದ್ದರಿಂದ ಇಲ್ಲಿಯೂ ಸಹ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುವಾಗ ಇದನ್ನು ಬಳಸಬಹುದು ನಾವು ಶಿಫ್ಟಿಂಗ್ ಪ್ರಮೇಯ ಅನ್ನು ಬಳಸಬಹುದು ಆಗ ft − aHt − a e −asFಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಬಲಬದಿಯಲ್ಲಿ ಲ್ಯಾಪ್ಲೇಸ್ ರೂಪಾಂತರ ತೆಗೆದುಕೊಂಡ ನಂತರ e −3s ಗಳು ಮತ್ತು ಈ δ ನ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊಂದಿದ್ದೇವೆ ಅದು 1 ಆಗಿದೆ ಆದ್ದರಿಂದ ಇಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡ ನಂತರ ಬಲಬದಿಯು ಕೇವಲ e −3s ಗಳನ್ನು ಹೊಂದಿರುತ್ತದೆ ಇಲ್ಲಿ ನಾವು ಈ ವ್ಯುತ್ಪನ್ನ ಪ್ರಮೇಯವನ್ನು ಬಳಸಿಕೊಂಡು ಡಬಲ್ ಪ್ರೈಮ್ ಗೆ ಈ ಮೂರು ಪದಗಳನ್ನು ಹೊಂದಿದ್ದೇವೆ ನಂತರ ನಾವು ಅಲ್ಲಿ ಬಳಸಲಾದ ವ್ಯುತ್ಪನ್ನ ಪ್ರಮೇಯದ 2 ಪಟ್ಟು ಮತ್ತು ನಂತರ Y 2 ಪಟ್ಟು ಹೆಚ್ಚು ಬಳಸುತ್ತೇವೆ ಆದ್ದರಿಂದ ಈಗ ನಾವು ಈ ಪದಗಳನ್ನು ಸಂಯೋಜಿಸಬಹುದು ಆದ್ದರಿಂದ Y ನೊಂದಿಗೆ ಬಲಭಾಗದಲ್ಲಿ s 2 2s 2 ಅನ್ನು ಹೊಂದಿದ್ದೇವೆ ಮತ್ತು ನಾವು e −3s ಗಳನ್ನು ಹೊಂದಿದ್ದೇವೆ ಮತ್ತು ನಾವು ಈ ಆರಂಭಿಕ ಷರತ್ತುಗಳನ್ನು ಬಳಸಿದ್ದೇವೆ ನಂತರ ನಾವು Y ಅನ್ನು ಸಂಪೂರ್ಣವಾಗಿ s ನ ಕಾರ್ಯದ ದೃಷ್ಟಿಯಿಂದ ಹೊಂದಿದ್ದೇವೆ ಆದ್ದರಿಂದ 1 s121 ಮತ್ತು e −3s ಆದ್ದರಿಂದ ನಾವು ಅಲ್ಲಿಯ yನ ವಿಲೋಮವನ್ನು ತೆಗೆದುಕೊಂಡಾಗ ನಾವು ಈಗ ಈ ವಿಲೋಮವನ್ನು ಪಡೆಯಬೇಕಾಗಿದೆ ಮತ್ತು ಮತ್ತೆ ಈ ಬದಲಾಗುವ ಪ್ರಮೇಯವು ವಿಲೋಮಕ್ಕೆ ಸಹಾಯ ಮಾಡುತ್ತದೆ ಆದ್ದರಿಂದ e −as ಇರುವಾಗ ಮತ್ತು ನಾವು L ವಿಲೋಮವನ್ನು ತೆಗೆದುಕೊಳ್ಳುತ್ತಿರುವಾಗ ಇದು f t − a ಆಗಿರುತ್ತದೆ ಆದ್ದರಿಂದ ಫಂಕ್ಷನ್ ನಲ್ಲಿ ಬದಲಾವಣೆ ಇರುತ್ತದೆ ಆದ್ದರಿಂದ ಇಲ್ಲಿಯೂ ಸಹ ನಾವು t − 3 ರಿಂದ ಬದಲಾವಣೆಯನ್ನು ಹೊಂದಿದ್ದೇವೆ t ಅನ್ನು t − 3 ರಿಂದ ಬದಲಾಯಿಸಲಾಗುತ್ತದೆ ಆದರೆ ನಾವು ಮೊದಲು ಈ 1 s121 ನ ಲ್ಯಾಪ್ಲೇಸ್ ವಿಲೋಮವನ್ನು ಪಡೆಯಬೇಕು ಆದ್ದರಿಂದ ಇದು 1s 21 ರೀತಿಯದ್ದಾಗಿದೆ ಮತ್ತು ನಾವು ಈ ಮೊದಲು ಬದಲಾಯಿಸುವ ಪ್ರಮೇಯವನ್ನು ಇದಕ್ಕೆ ಅನ್ವಯಿಸಬೇಕಾಗುತ್ತದೆ ಏಕೆಂದರೆ Le atf Fs − a ಆಗಿದೆ ಆದ್ದರಿಂದ ನಾವು ಇಲ್ಲಿ ಈ ಪಲ್ಲಟವನ್ನು ತೆಗೆದುಹಾಕಲು ಇಲ್ಲಿ ಅನ್ವಯಿಸಬಹುದು ಇದು e −t ಆಗಿರುತ್ತದೆ ಮತ್ತು ನಂತರ ಇದುs in t ಆದ್ದರಿಂದe −t sin t ಇರುತ್ತದೆ ಮತ್ತು ಈ e −3s ಗಳಿಂದಾಗಿt ಯಿಂದ t 3 ರಲ್ಲಿ ಬದಲಾವಣೆ ಉಂಟಾಗುತ್ತದೆ ಏಕೆಂದರೆ ಈ 1 s121 ನ ಲ್ಯಾಪ್ಲೇಸ್ ವಿಲೋಮವು e −t sin t ಆಗಿರುತ್ತದೆ ಮತ್ತು ನಂತರ ಈ e −3sಗಳ ಕಾರಣದಿಂದಾಗಿ ಈ t ಯನ್ನು t− 3 ರಿಂದ ಬದಲಾಯಿಸಲಾಗುತ್ತದೆ ಇದನ್ನು t − 3 ರಿಂದ ಸಹ ಬದಲಾಯಿಸಲಾಗುತ್ತದೆ ಮತ್ತು ಈ ಹೆವಿಸೈಡ್ ಫಂಕ್ಷನ್ H t − 3 ನ ಅಂಶವು ಇರುತ್ತದೆ ಮತ್ತು ನಾವು ಇವುಗಳನ್ನು ಆರಂಭಿಕವಾಗಿ ಬಳಸಿದ್ದೇವೆ ಆದ್ದರಿಂದ ಈಗ ನಾವು ಈ ಪ್ರಕರಣದಲ್ಲಿ ಸಾಮಾನ್ಯ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಎಂದರೆ ಯಾವುದೇ ಆರಂಭಿಕ ಷರತ್ತುಗಳನ್ನು ನೀಡಲಾಗುವುದಿಲ್ಲ ಆದರೆ ನಾವು ಇನ್ನೂ ಈ ಲ್ಯಾಪ್ಲೇಸ್ ರೂಪಾಂತರದೊಂದಿಗೆ ವ್ಯವಹರಿಸಬಹುದು ಆದ್ದರಿಂದ ನಾವು a ಅಜ್ಞಾತಗಳನ್ನು ಹಾಗೆಯೇ ಇರಿಸಿಕೊಳ್ಳುತ್ತೇವೆ ಮತ್ತು ನಂತರ ಅದೇ ಪ್ರಕ್ರಿಯೆಯೊಂದಿಗೆ ಮುಂದುವರಿಯುತ್ತೇವೆ ಆದ್ದರಿಂದ ಇಲ್ಲಿ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದನ್ನು ನಾವು ಪಡೆಯುತ್ತೇವೆ y′′ ಗಾಗಿ ವ್ಯುತ್ಪತ್ತಿ ಪ್ರಮೇಯವನ್ನು ನಾವು Y ಹೊಂದಿದ್ದೇವೆ ಮತ್ತು ನಂತರ ಬಲಬದಿಯು ನಮಗೆ 1 s1 ಅನ್ನು ನೀಡುತ್ತದೆ ಅದು e−t ಯ ಲ್ಯಾಪ್ಲೇಸ್ ರೂಪಾಂತರ ಆದ್ದರಿಂದ ಇಲ್ಲಿ ಈ y ಮತ್ತು y′ ಗಳನ್ನು ನೀಡಲಾಗುವುದಿಲ್ಲ ಆದ್ದರಿಂದ ನಾವು ಅವುಗಳನ್ನು ಕೆಲವು ಸ್ಥಿರಾಂಕಗಳಾಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ y0 ಮತ್ತು y1 ಅನ್ನು ತೆಗೆದುಕೊಳ್ಳೋಣ ಮತ್ತು ನಂತರ ನಾವು s 2 1 Y ಇದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಮತ್ತೆ Y ಅನ್ನು ಈ ರೂಪಕ್ಕೆ ತರುತ್ತೇವೆ Y s ನ ಈಫಂಕ್ಷನ್ ಗೆ ಗೆ ಸಮನಾಗಿರುತ್ತದೆ ಮತ್ತು ನಂತರ ಇಲ್ಲಿ ನಾವು ಈ ಭಾಗಶಃ ಭಿನ್ನರಾಶಿಗಳನ್ನು ಮಾಡಬಹುದು ಅಂದರೆ ನಾವು 1 2 1 s1 − s−1 s 21 sy0 s 21 y1 s 21 ಅನ್ನು ಹೊಂದಿದ್ದೇವೆ ಮತ್ತು ನಂತರ ಲ್ಯಾಪ್ಲೇಸ್ ವಿಲೋಮವನ್ನು ತೆಗೆದುಕೊಂಡರೆ ನಾವು 1 2 e −t ಪಡೆಯುತ್ತೇವೆ ಇಲ್ಲಿಯೂ ನಾವು − 1 2 ಮತ್ತು L −1 s s 21 cos t ಅನ್ನು ಪಡೆಯುತ್ತೇವೆ ನಂತರ ನಾವು ಇಲ್ಲಿ ಮತ್ತೆ 1 2 ಅನ್ನು ಹೊಂದಿದ್ದೇವೆ ನಂತರ ನಾವು sint ಹೊಂದಿದ್ದೇವೆ ನಮಗೆ y0 cos t ಇದೆ ಮತ್ತು ನಾವು ಮತ್ತೆ y1 sin ಹೊಂದಿದ್ದೇವೆ ಆದ್ದರಿಂದ ಅಂತಿಮವಾಗಿ ನಾವು y 1 2 e −t ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ cos t y0 − 12 ಅನ್ನು ನೀಡುತ್ತದೆ ಮತ್ತು sin t ದೊಂದಿಗೆ ನಾವು y1 1 2 ಅನ್ನು ಹೊಂದಿದ್ದೇವೆ ಇದನ್ನು ಇಲ್ಲಿ C0 ಮತ್ತುC1 ಎಂಬ ಮತ್ತೊಂದು ಸ್ಥಿರಾಂಕವೆಂದು ಪರಿಗಣಿಸಬಹುದು ಕೊಟ್ಟಿರುವ ಡಿಫರೆನ್ಶಿಯಲ್ ಸಮೀಕರಣದ ನಮ್ಮ ಸಾಮಾನ್ಯ ಪರಿಹಾರವು 12 e −t C0 cos t C1 sin t ಆಗಿದೆ ಆದ್ದರಿಂದ ಪರಿಸ್ಥಿತಿಗಳನ್ನು ಗಮನಿಸಿದರೆ ನಾವು ಸಾಮಾನ್ಯ ಪರಿಹಾರವನ್ನು ಪಡೆದ ನಂತರ ಕೊನೆಯಲ್ಲಿಯೂ ಲೆಕ್ಕಾಚಾರ ಮಾಡಬಹುದು ಆದರೆ ಸಾಮಾನ್ಯವಾಗಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ನಿರ್ದಿಷ್ಟ ಷರತ್ತುಗಳೊಂದಿಗೆ ಅನ್ವಯಿಸಿದಾಗ ನಾವು ಅವುಗಳನ್ನು ಕೇವಲ ಮೊದಲ ಹಂತದ ನಂತರ ಹೊಂದಿಸಬಹುದು ಮತ್ತು ನಂತರ ಲೆಕ್ಕಾಚಾರಗಳು ಹೆಚ್ಚು ಸುಲಭವಾಗುತ್ತವೆ

ಆದ್ದರಿಂದ ಇಲ್ಲಿ ನಾವು ಉದಾಹರಣೆಗೆ ಬಲಬದಿಯಲ್ಲಿರುವ ಈ ನಾಲ್ಕನೇ ಕ್ರಮದ ಡಿಫರೆನ್ಷಿಯಲ್ ಸಮೀಕರಣವನ್ನು ಹೊಂದಿದ್ದೇವೆ δ x − 1 ಮತ್ತು ಆರಂಭಿಕ ಷರತ್ತುಗಳನ್ನು ಈ ಎಲ್ಲಾ 0 ಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಲ್ಯಾಪ್ಲೇಸ್ ಅನ್ನು ಮತ್ತೆ ಅನ್ವಯಿಸಬಹುದು ರೂಪಾಂತರಗೊಳ್ಳುತ್ತದೆ ಮತ್ತು ಈ ಆರಂಭಿಕ ಪರಿಸ್ಥಿತಿಗಳಿಂದಾಗಿ ಇವೆಲ್ಲವೂ 0 ಆಗುತ್ತವೆ ಕ್ಷಮಿಸಿ ಯಾವುದೇ ಆರಂಭಿಕ ಷರತ್ತುಗಳಿಲ್ಲ ಇದು ವಾಸ್ತವವಾಗಿ ಮಿತಿ ಮೌಲ್ಯ ಸಮಸ್ಯೆಯಾಗಿದೆ ಆದ್ದರಿಂದ ಮಿತಿ ಮೌಲ್ಯ ಸಮಸ್ಯೆ ಏಕೆಂದರೆ ಎರಡು ಬಿಂದುಗಳಲ್ಲಿ ಈ ಷರತ್ತುಗಳನ್ನು ನೀಡಲಾಗಿದೆ ಒಂದು 0 ರಲ್ಲಿದೆ ಮತ್ತು ಇತರ ಎರಡು ಷರತ್ತುಗಳನ್ನು 2 ರಲ್ಲಿ ನೀಡಲಾಗಿದೆ ಆದ್ದರಿಂದ ಇದು ಆರಂಭಿಕ ಮೌಲ್ಯ ಸಮಸ್ಯೆಯಲ್ಲ ಇದು ಮಿತಿ ಮೌಲ್ಯ ಸಮಸ್ಯೆಯಾಗಿದೆ ಎರಡು ವಿಭಿನ್ನ ಬಿಂದುಗಳಲ್ಲಿ ಷರತ್ತುಗಳನ್ನು ನೀಡಲಾದ ಮಿತಿ ಮೌಲ್ಯ ಮೌಲ್ಯ ಸಮಸ್ಯೆ ಆದ್ದರಿಂದ ಎರಡು ಷರತ್ತುಗಳನ್ನು 0 ನಲ್ಲಿ ಇತರ ಎರಡು ಷರತ್ತುಗಳನ್ನು 2 ರಲ್ಲಿ ನೀಡಲಾಗಿದೆ ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡ ನಂತರ ಈ ಹಂತದಲ್ಲಿ ಈ ಪರಿಸ್ಥಿತಿಗಳನ್ನು ನೇರವಾಗಿ ಸೇರಿಸಬಹುದು ಆದರೆ ಈ ಕ್ಷಣದಲ್ಲಿ ನಾವು ಈ ಎರಡು ಷರತ್ತುಗಳನ್ನು ಅನ್ವಯಿಸಲು ಸಾಧ್ಯವಿಲ್ಲ ಮೊದಲನೆಯದಾಗಿ ನಾವು ಆ ಅರ್ಥದಲ್ಲಿ ಪರಿಹಾರ ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈಗ s 4Y s 3y s 2y ′ − sy ′′ − y′′′ ಪಡೆಯಲು ವ್ಯುತ್ಪನ್ನ ಪ್ರಮೇಯವನ್ನು ಬಳಸಬೇಕು ಬಲಬದಿಯಲ್ಲಿ ನಾವು ವ್ಯುತ್ಪತ್ತಿ δ x − 1 ಅನ್ನು ಹೊಂದಿದ್ದೇವೆ ಮತ್ತು ಅದರ ರೂಪಾಂತರವು e −s ಆಗಿರುತ್ತದೆ ಮತ್ತು ಇಲ್ಲಿ ಇರುವಂತೆಯೇ ಉಳಿಯುವ ಒಂದು ಮೈನಸ್ ಚಿಹ್ನೆ ಇತ್ತು ಆದ್ದರಿಂದ ಸರಳೀಕರಿಸಿದ ನಂತರ ಉದಾಹರಣೆಗೆ ನಾವು ಈಗ ಪರಿಗಣಿಸಬೇಕಾಗಿರುವುದರಿಂದ ಈ y′ ಅನ್ನು 0 ಎಂದು ಮತ್ತು y′′ ಎಂದು ಪರಿಗಣಿಸಬೇಕಾಗಿದೆ ಆದ್ದರಿಂದ ಈ ಪದವು ಕಣ್ಮರೆಯಾಗುತ್ತದೆ ಮತ್ತು ಈ ಪದವು ಕಣ್ಮರೆಯಾಗುತ್ತದೆ ಆದರೆ ಇದು ಉಳಿಯುತ್ತದೆ ಆದ್ದರಿಂದ ನಾವು ಅದನ್ನು C1 ನಂತೆ ತೆಗೆದುಕೊಳ್ಳಬಹುದು ಮತ್ತು ನಾವು ಇದನ್ನುC2 ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು Y ಗಾಗಿ ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ತದನಂತರ e −s ಗೆ ಇಲ್ಲಿ ಅನ್ವಯಿಸಬಹುದಾದ ಈ ಬದಲಾಗುವ ಪ್ರಮೇಯವನ್ನು ನಾವು ತಿಳಿದಿದ್ದೇವೆ ಮತ್ತು s4 ಪದವಿದೆ ಇಲ್ಲಿಯೂ ಅದೇ ವಿಷಯವಿದೆ ಆದರೆ ಯಾವುದೇ ಬದಲಾವಣೆಯ ಪ್ರಮೇಯವಿಲ್ಲ e −s ಆದ್ದರಿಂದ ಅಂತಿಮವಾಗಿ ನಾವು ಈ e −s ಕಾರಣದಿಂದಾಗಿ 1 ರಿಂದ ಶಿಫ್ಟ್ ಆಗುತ್ತದೆ ಆದ್ದರಿಂದ ನಾವು x−1 36ಮತ್ತು ಹೆವಿಸೈಡ್ ಫಂಕ್ಷನ್Heaviside function ಅನ್ನು ಹೊಂದಿದ್ದೇವೆ ಆದ್ದರಿಂದ ಕೆಲವೊಮ್ಮೆ ನಾವು ಹೆವಿಸೈಡ್ ಫಂಕ್ಷನ್ ಗಾಗಿ u ಎಂಬ ಸಂಕೇತವನ್ನು ಬಳಸುತ್ತಿದ್ದೇವೆ ಎಲ್ಲೋ ನಾವು H ನಂತೆ ಬಳಸಿದ್ದೇವೆ ಆದ್ದರಿಂದ ಇಲ್ಲಿ ನಾವು C1x ಅನ್ನು ಹೊಂದಿದ್ದೇವೆ ಏಕೆಂದರೆ ಈ ಕಾರಣದಿಂದಾಗಿ ಮತ್ತು ನಂತರ ಮತ್ತೆ ಅದೇ ವಿಷಯ ಆದರೆ ಇಲ್ಲಿ ಶಿಫ್ಟ್ ಇಲ್ಲ ಆದ್ದರಿಂದ ನಾವು x 36 ಅನ್ನು ಹೊಂದಿದ್ದೇವೆ ಇಲ್ಲಿಯೂ ಅದು x3 6 ಆಗಿತ್ತು ಆದರೆ ಈ e −s ಕಾರಣದಿಂದಾಗಿ ಹೆವಿಸೈಡ್ ಫಂಕ್ಷನ್ ನಿಂದ ಬದಲಾವಣೆ ಮತ್ತು ಗುಣಾಕಾರವಿತ್ತು ಮತ್ತು ಇಲ್ಲಿಯವರೆಗೆ ಬಳಸದ ಈ ಎರಡು ಷರತ್ತುಗಳನ್ನು ನಾವು ಈಗ ಅನ್ವಯಿಸಬಹುದು ಆದ್ದರಿಂದ y ಎಂಬುದು 0 ಆಗಿದೆ ಆದ್ದರಿಂದ ನಾವು ಇಲ್ಲಿ ಕೇವಲ ಪಾಸ್ ಮಾಡಿ x 2 ಗೆ ಸಮನಾಗಿರುತ್ತದೆ ಮತ್ತು ಇದನ್ನು ಸರಳೀಕರಿಸುತ್ತದೆ ಆದ್ದರಿಂದ ನಾವು C1 ಮತ್ತು C2 ನಲ್ಲಿ ಒಂದು ಸಮೀಕರಣವನ್ನು ಪಡೆಯುತ್ತೇವೆ ಮತ್ತು ಇತರ ಸಮೀಕರಣವನ್ನು ನಾವು ಕೊಟ್ಟಿರುವ ಪರಿಹಾರದಲ್ಲಿ ಡಬಲ್ ವ್ಯುತ್ಪತ್ತಿಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಅದರಿಂದ ತೆಗೆದುಕೊಂಡ ನಂತರ ಇಲ್ಲಿ ನಾವು 2 x ಗೆ ಹೊಂದಿಸುವ ಡಬಲ್ ವ್ಯುತ್ಪನ್ನವು 2 ಗೆ ಸಮನಾಗಿರುತ್ತದೆ ಮತ್ತು ನಾವು ಕೇವಲ C2 ನಲ್ಲಿರುವ ಮತ್ತೊಂದು ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ಈ ಎರಡನೇ ಸಮೀಕರಣದಿಂದ ನಾವು ನೇರವಾಗಿ C2 ಅನ್ನು ಪಡೆಯುತ್ತೇವೆ ಉದಾಹರಣೆಗೆ C2 12 ಗೆ ಸಮನಾಗಿರುತ್ತದೆ ಮತ್ತು C2 ಅನ್ನು ಈ ಮೊದಲ ಸಮೀಕರಣದಲ್ಲಿ ಪ್ಲಗ್ ಮಾಡಬಹುದು ಮತ್ತು ನಾವು C1 ಅನ್ನು ನೇರವಾಗಿ ಮುಂದಕ್ಕೆ ಪಡೆಯಬಹುದು ಆದ್ದರಿಂದ C1 ಮತ್ತುC2 ಅನ್ನು ಹೊಂದಿರುವ ನಾವು ಪರಿಹಾರಲ್ಲಿ ಬದಲಿಯಾಗಿ ಬಳಸಬಹುದು ಮತ್ತು ನಾವು ಕೊಟ್ಟಿರುವ ಭೇದಾತ್ಮಕ ಸಮೀಕರಣದ ಪರಿಹಾರವನ್ನು differential equation ಪಡೆಯುತ್ತೇವೆ

ಆದ್ದರಿಂದ ಇಲ್ಲಿ ನಾವು ಆರಂಭಿಕ ಮೌಲ್ಯ ಸಮಸ್ಯೆಯನ್ನು ಹೊಂದಿದ್ದೇವೆ ಏಕೆಂದರೆ ಈ ಷರತ್ತುಗಳನ್ನು ಕೇವಲ 0 ನಲ್ಲಿ ಮಾತ್ರ ನೀಡಲಾಗಿದೆ ಮತ್ತು ಇಲ್ಲಿ ವ್ಯತ್ಯಾಸವೆಂದರೆ ಇದು ty′ ಆಗಿದೆ ಆದ್ದರಿಂದ ನಾವು ವೇರಿಯಬಲ್ ಗುಣಾಂಕಗಳನ್ನು ಹೊಂದಿದ್ದೇವೆ ಆದರೆ ಲ್ಯಾಪ್ಲೇಸ್ ರೂಪಾಂತರದೊಂದಿಗೆ ನಾವು ಮತ್ತೆ ವ್ಯವಹರಿಸಬಹುದು ಆದ್ದರಿಂದ ನಾವು y′′ ಗಾಗಿ ವ್ಯುತ್ಪತ್ತಿ ಪ್ರಮೇಯವನ್ನು ಬಳಸಿಕೊಂಡು s 2Y − sy − y′ ಅನ್ನು ಹೊಂದಿದ್ದೇವೆ ಮತ್ತು ಕೆಲವೊಮ್ಮೆ t ಬಾರಿ y′′ಇದೆ ನಾವು ಈಗಾಗಲೇ ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಆದ್ದರಿಂದ ಈ ty′ ನ ಲ್ಯಾಪ್ ಪ್ಲೇಸ್ − d ds Ly′ ಮತ್ತು −2Y ಇದೆ ಮತ್ತು ನಂತರ ಬಲಭಾಗದಲ್ಲಿ 4L1 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ನಾವು s 2Y ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಸ್ಥಿತಿಯನ್ನು y ಅನ್ನು 1 ಎಂದು ಬಳಸಿದ್ದೇವೆ ಆದ್ದರಿಂದ ಇಲ್ಲಿ s ಪದವಿದೆ ಮತ್ತು ನಂತರ d ds Ly′ ಆದ್ದರಿಂದ ಮತ್ತೆ y′ ಗಾಗಿ ವ್ಯುತ್ಪತ್ತಿ ಪ್ರಮೇಯವನ್ನು ಬಳಸಬೇಕಾಗುತ್ತದೆ ನಂತರ ನಾವು −2Y ಅನ್ನು ಹೊಂದಿದ್ದೇವೆ ಮತ್ತು ಬಲಬದಿಯಲ್ಲಿ 4 s ಹೊಂದಿದ್ದೇವೆ 1 ರ ಲ್ಯಾಪ್ಲೇಸ್ 1 s ಆಗಿದೆ ಮತ್ತು ಇಲ್ಲಿ ಈಗ ಈ ಆರಂಭಿಕ ಪರಿಸ್ಥಿತಿಗಳನ್ನು ಬಳಸಬಹುದು ಆದ್ದರಿಂದ ನಿಜವಾಗಿಯೂ ಇಲ್ಲಿ ಮುಖ್ಯವಲ್ಲ ಏಕೆಂದರೆ d ds ಆದ್ದರಿಂದ ಇದನ್ನು 0 ಮಾಡುತ್ತದೆ ಆದ್ದರಿಂದ ಈ d ds sY ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಉತ್ಪನ್ನ ನಿಯಮವನ್ನು product rule ಅಂತಿಮವಾಗಿ ನಾವು ಈ ಭೇದಾತ್ಮಕ ಸಮೀಕರಣವನ್ನು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ಕೇವಲ ಬೀಜಗಣಿತ ಸಮೀಕರಣವಲ್ಲ ಏಕೆಂದರೆ ಅಲ್ಲಿ ಈ t ಮತ್ತು ಈ ಬಾರಿಯ ವ್ಯುತ್ಪನ್ನ ಪದವು ಕಾಣಿಸಿಕೊಂಡಿದೆ ಆದ್ದರಿಂದ ಈ ಗುಣಾಂಕಗಳನ್ನು ಸ್ವತಂತ್ರ ವೇರಿಯಬಲ್ ಅನ್ನು ಅವಲಂಬಿಸಿ ಹೊಂದಿರುವಾಗ ನಾವು ಡಿಫರೆನ್ಷಿಯಲ್ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ dY ds 3 s − s Y 4 s 2 1 ಅನ್ನು ಹೊಂದಿದ್ದೇವೆ ಮತ್ತು ಇದು ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ ನಾವು ಸಂಯೋಜಿಸುವ ಅಂಶವನ್ನು ಕಂಡುಹಿಡಿಯಬೇಕು Y ಪಡೆಯಲು ಉಳಿದಿರುವುದು ಕೇವಲ ಸರಳೀಕರಣವಾಗಿದೆ ಆದ್ದರಿಂದ ಮತ್ತೆ ಇಲ್ಲಿ ಭಾಗಗಳಿಂದ ಏಕೀಕರಣವನ್ನು ಮಾಡಿದ ನಂತರ ಪದಗಳಿರುತ್ತವೆ ಆದ್ದರಿಂದ ಮೊದಲ ಅವಿಭಾಜ್ಯವು −4se −s22 ನಂತೆ ಇರುತ್ತದೆ ಮತ್ತು ನಂತರ ಈ s 3e −s22 ನೊಂದಿಗೆ ಅವಿಭಾಜ್ಯ ಇರುತ್ತದೆ ಆದ್ದರಿಂದ ಅವಿಭಾಜ್ಯ ಬಲಬದಿಯಲ್ಲಿಇದೆ ಮೊದಲನೆಯದು ಇಲ್ಲಿ ಸುಲಭವಾಗಿ ನೀಡುತ್ತದೆ ಏಕೆಂದರೆ ಇದರ ವ್ಯುತ್ಪನ್ನವು ಇಲ್ಲಿ ಮೈನಸ್ ಚಿಹ್ನೆಯೊಂದಿಗೆ ನಿಜವಾಗಿಯೂ s ನೊಂದಿಗೆ ಕುಳಿತಿದೆ ಆದ್ದರಿಂದ ನಾವು −4se −s22ಅನ್ನು ಹೊಂದಿದ್ದೇವೆ ಅದು ಏಕೀಕರಣವಾಗಿದೆ ಇಲ್ಲಿ ನಾವು ಸರಪಳಿ ನಿಯಮವನ್ನು ಮತ್ತೆ ಅನ್ವಯಿಸಬೇಕು ಆದ್ದರಿಂದ ಸರಪಳಿ ನಿಯಮವು ಇದನ್ನು s2 ಎಂದು ಬರೆಯಬಹುದು ಮತ್ತು ನಂತರ ನಾವು ಇದನ್ನು e −s22 ನೊಂದಿಗೆ ತರಬಹುದು ಎಂದು ಹೇಳುತ್ತದೆ ಆದ್ದರಿಂದ ಈ ಪದವನ್ನು ಸಂಯೋಜಿಸಬಹುದು ಮತ್ತು ಇದನ್ನು ಪ್ರತ್ಯೇಕಿಸಬಹುದು ಆದ್ದರಿಂದ ಇಲ್ಲಿ ಮೈನಸ್ ಚಿಹ್ನೆಯೊಂದಿಗೆ ನಾವು ಇದನ್ನು ಸಂಯೋಜಿಸುವ ಅಗತ್ಯವಿದೆ ಮತ್ತು ಅಲ್ಲಿ ಮೈನಸ್ ಚಿಹ್ನೆಯಿದೆ ಆದ್ದರಿಂದ −s 2e −s22 ಆಗಿದೆ s2 ರ ವ್ಯುತ್ಪತ್ತಿಯು 2s ಆಗಿರುತ್ತದೆ ಮತ್ತು ಮತ್ತೆ ಈ ಮೈನಸ್ ಚಿಹ್ನೆಯೊಂದಿಗೆ e −s22 ನ ವ್ಯುತ್ಪನ್ನವಾಗಿರುತ್ತದೆ ಆದ್ದರಿಂದ ಅದು ಪ್ಲಸ್ ಆಗಿದೆ ಮತ್ತು ನಂತರ ನಾವು c ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಇದನ್ನು ಮತ್ತೆ ಸಂಯೋಜಿಸಬಹುದು ಮತ್ತು ಇದು ಮತ್ತೆ − e −s22 ಇಲ್ಲಿರುವ 2 ನೊಂದಿಗೆ ಅದು 4 ನೊಂದಿಗೆ ಇತ್ತು ಆದ್ದರಿಂದ 4 ಉಳಿಯುತ್ತದೆ ತದನಂತರ 4 ಮತ್ತು ನಂತರ ಮೈನಸ್ 2 ಆದ್ದರಿಂದ ಇದು 2e −s22 ನಂತೆ ಇರುತ್ತದೆ ತದನಂತರ ನಾವು ಇದರಿಂದ ಭಾಗಿಸಬಹುದು ಆದ್ದರಿಂದ ಅಂತಿಮವಾಗಿ ನಾವು ಈ Y ಸಮೀಕರಣವನ್ನು s ನ ಪರಿಭಾಷೆಯಲ್ಲಿ ಪಡೆಯುತ್ತೇವೆ ಮತ್ತು y ತುಂಡುವಾರು ನಿರಂತರ ಮತ್ತು ಘಾತೀಯ ಕ್ರಮ ಎಂದು ನಾವು ಈಗಾಗಲೇ ಊಹಿಸಿದ್ದರಿಂದ ಮತ್ತು ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣ ನಮಗೆ ತಿಳಿದಿದೆ ಅದರ ರೂಪಾಂತರವು ∞ ಹೋಗುತ್ತಿದ್ದಂತೆ 0 ಗೆ ಹೋಗಬೇಕು ಆದ್ದರಿಂದ ಈ ಗುಣವನ್ನು ಇಲ್ಲಿ ಪೂರೈಸಬೇಕಾದರೆ c0 ಆಗಿರಬೇಕು ಏಕೆಂದರೆ ಈ e s22ಕಾರಣದಿಂದಾಗಿ c ಸೊನ್ನೆಯಲ್ಲದಿದ್ದರೆ ಇದು ∞ ಹೋಗುತ್ತದೆ ಆದ್ದರಿಂದ ಲ್ಯಾಪ್ಲೇಸ್ ನ ಈ ಗುಣಲಕ್ಷಣವು Y ಅನ್ನು ಪರಿವರ್ತಿಸುತ್ತದೆ ಈ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವು ∞ ಹೋದಂತೆ 0 ಗೆ ಹೋಗಬೇಕು ಆ ಸಂದರ್ಭದಲ್ಲಿ c 0 ಆಗಿರಬೇಕು ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ ಎಂದು ನಾವು ಪಡೆದಿದ್ದೇವೆ ಆದ್ದರಿಂದ ಈ ಪದವು ಕಣ್ಮರೆಯಾಗುತ್ತದೆ ಮತ್ತು ನಂತರ ನಾವು ವಿಲೋಮವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಈ 2 s 3 t 2 ಮತ್ತು 1 s ಅನ್ನು ನೀಡುತ್ತದೆ ಆದ್ದರಿಂದ y t 2 − 1 ಎಂಬ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಆರಂಭಿಕ ಮೌಲ್ಯ ಸಮಸ್ಯೆಯನ್ನು ಪರಿಹರಿಸಿinitial value problem ಆದ್ದರಿಂದ ಇಲ್ಲಿ ಮತ್ತೆ ನಾವು ವೇರಿಯಬಲ್ ಗುಣಾಂಕವನ್ನು ಹೊಂದಿದ್ದೇವೆ ಆದ್ದರಿಂದ ty ′′ y ′ ty 0 ಮತ್ತು ಈ ಆರಂಭಿಕ ಷರತ್ತುಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಅದೇ ಹಂತವನ್ನು ಅನುಸರಿಸುತ್ತೇವೆ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು t ಕಾರಣದಿಂದಾಗಿ dds ಎಂಬ ಪದ ಇರುತ್ತದೆ ಆದ್ದರಿಂದ ಇದನ್ನು ಸರಳೀಕರಿಸಿದ ನಂತರ ಏಕೆಂದರೆd ds ಕಾಣಿಸಿಕೊಳ್ಳುವ ಎರಡು ಸ್ಥಳಗಳಿವೆ ಮತ್ತು ನಂತರ ವ್ಯುತ್ಪನ್ನ ಪ್ರಮೇಯವು ಇಲ್ಲಿ ಅನ್ವಯವಾಗುತ್ತದೆ ನಂತರ ನೀವು ಈ Ly ಅನ್ನು ಮತ್ತೆ ವ್ಯುತ್ಪನ್ನ ಪ್ರಮೇಯಡಿಮ್ದ − dds ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಗಮನಿಸಿದ್ದನ್ನು ಸರಳೀಕರಿಸಿದ ನಂತರ ಏಕೆಂದರೆ ನಾವು ಈ ಆರಂಭಿಕ ಪರಿಸ್ಥಿತಿಗಳನ್ನು ಇಲ್ಲಿಯೂ ಸೇರಿಸಿದ್ದೇವೆ ಆದ್ದರಿಂದ ನಾವು ಈ ಭೇದಾತ್ಮಕ ಸಮೀಕರಣವನ್ನು ಪಡೆಯುತ್ತೇವೆ ಇದು ಒಂದು ಸರಳ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ ತದನಂತರ ಈ Y c √1s 2 ಮೂಲಕ ಅದರಪರಿಹಾರವನ್ನು ಸರಳವಾಗಿ ಬರೆಯಬಹುದು ಮತ್ತು ಇಲ್ಲಿ ನಾವು ವಿಲೋಮವನ್ನು ತೆಗೆದುಕೊಂಡರೆ ಇದು J0 ಗಿಂತ ಮೊದಲು ನಾವು ಚರ್ಚಿಸಿದ ಈ ವಿಶೇಷ ಫಂಕ್ಷನ್ ನ ವಿಲೋಮವಾಗಿದೆ ಎಂದು ನೆನಪಿಸಿಕೊಳ್ಳಬಹುದು ಆದ್ದರಿಂದ ಇದನ್ನು ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗಿದೆ ಮತ್ತು ಅಲ್ಲಿಂದ J0 ನಿಜವಾಗಿಯೂ 1 ಎಂದು ನೆನಪಿಸಿಕೊಳ್ಳುತ್ತೇವೆ ತದನಂತರ ಇಲ್ಲಿ y ಅನ್ನು 1 ಎಂದು ನೀಡಲಾಗುತ್ತದೆ ಆದ್ದರಿಂದ ನಾವು ಈ c ಯನ್ನು ಸಹ ಲೆಕ್ಕಹಾಕಬಹುದು ಆದ್ದರಿಂದ ಆ ಕಾರ್ಯವು ಅನುಸರಿಸುವ ಈ ಎರಡು ಷರತ್ತುಗಳೊಂದಿಗೆ ಮತ್ತು y 1 ಅನ್ನು ಸಹ ಇಲ್ಲಿ ನೀಡಲಾಗಿದೆ ಸಮಸ್ಯೆಯಲ್ಲಿ c1 ಗೆ ಸಮನಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಮ್ಮಲ್ಲಿ y J0 ಇದೆ ಈಗ ಅವಿಭಾಜ್ಯ ಸಮೀಕರಣಗಳಿಗೆ ಬರುವುದಾದರೆ f g ಅನ್ನು ಹೊಂದಿದ್ದೇವೆ ಇದು ಈ ಸ್ವಭಾವದ g ಗೆ ಸಮನಾಗಿರುತ್ತದೆ ಅಥವಾ g ಎಂಬುದು0t Kt ufdu ಗೆ ಸಮನಾಗಿರುತ್ತದೆ ಎಂಬ ಈ ಸ್ವಭಾವದ ಭೇದಾತ್ಮಕ ಸಮೀಕರಣವನ್ನು ಹೊಂದಿದ್ದೇವೆ ಮತ್ತು f ಎಂದರೇನು ಇಲ್ಲಿ f ಮೂಲತಃ ಈ ಸಮಸ್ಯೆಯಲ್ಲಿ ತಿಳಿದಿಲ್ಲ ಈ f ಅನ್ನು ಪಡೆಯುವುದು ಹೇಗೆ ನಾವು ಮಾಡುತ್ತೇವೆ ಮತ್ತೆ ಈ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಬೇಕು ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಈ ಲ್ಯಾಪ್ಲೇಸ್ ರೂಪಾಂತರವು ಹೀಗಿದೆ ಎಂದು ಭಾವಿಸೋಣ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಈ ರೀತಿ Kt u ಇದ್ದರೆ ಇಲ್ಲಿ Kt − u ಇರುತ್ತದೆ ಇಲ್ಲಿಯೂ ಸಹ ನಾವು Kt − u ಅನ್ನು ಹೊಂದಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಲ್ಯಾಪ್ಲೇಸ್ ರೂಪಾಂತರ ಸುಲಭವಾಗಿ ಅನ್ವಯಿಸಬಹುದು ಮತ್ತು ಆದ್ದರಿಂದ ನಾವು ಇಲ್ಲಿ F ಅನ್ನು ಹೊಂದಿದ್ದೇವೆ ಉದಾಹರಣೆಗೆ ನಾವು G ಎಂಬ ಸಮೀಕರಣದಿಂದ ಮತ್ತು ಇಲ್ಲಿ ನಾವು ಕನ್ವೋಲ್ಯೂಷನ್ ಪ್ರಮೇಯವನ್ನು ಹೊಂದಿದ್ದೇವೆ ಏಕೆಂದರೆ ಇದು ಈಗ ನಾವು ಹೊಂದಿದ್ದರೆ ಅದು ಕನ್ವೋಲ್ಯೂಷನ್ ಅವಿಭಾಜ್ಯವಾಗಿದೆ ಇದರ ಬದಲಾಗಿ Kt u ಮತ್ತು f ಬದಲಿಗೆ Kt − u ಆದ್ದರಿಂದ ನಾವು K ಮತ್ತು F ಗಳನ್ನು ಪಡೆಯುತ್ತೇವೆ ನಾವು ಇಲ್ಲಿಗೆ ಬಂದ ನಂತರ ನಾವು ಈ F ಗಾಗಿ ಮತ್ತೆ ಕಂಡುಹಿಡಿಯಬಹುದು F ಮತ್ತು ಅಂತಿಮವಾಗಿ ವಿಲೋಮ ರೂಪಾಂತರವು ಪರಿಹಾರವನ್ನು ಅನುಮತಿಸುತ್ತದೆ ಆದ್ದರಿಂದ ಇದು ಮತ್ತೆ ಸರಳ ಹೆಜ್ಜೆಯಾಗಿದೆ ಆದರೆ ಅದೇ ರೀತಿಯದು ಆಗಿದೆ ಆದ್ದರಿಂದ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಆದ್ದರಿಂದ ಉದಾಹರಣೆಗೆ f a e −t ಗೆ ಸಮನಾಗಿದೆ ಮತ್ತು ನಂತರ ಈ ಅವಿಭಾಜ್ಯವು ಕನ್ವೊಲ್ಯೂಶನ್ ಅವಿಭಾಜ್ಯವಾಗಿದೆ f ಫಂಕ್ಷನ್ ಇದೆ ಮತ್ತು sin ಫಂಕ್ಷನ್ ಇದೆ ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡ ನಂತರ ಇಲ್ಲಿ e −t ನ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊಂದಿದ್ದೇವೆ ಮತ್ತು ನಂತರ ಕನ್ವೋಲ್ಯೂಶನ್ ಪ್ರಮೇಯ ಆದ್ದರಿಂದ ಇದು sin t ಲ್ಯಾಪ್ಲೇಸ್ ನ ಉತ್ಪನ್ನವಾಗಿರುತ್ತದೆ ಮತ್ತು ಉತ್ಪನ್ನದೊಂದಿಗೆ f ನ ಲ್ಯಾಪ್ಲೇಸ್ ಆದ್ದರಿಂದ f ನ ಸಾಮಾನ್ಯವಾದ ಲ್ಯಾಪ್ಲೇಸ್ ಅನ್ನು ತೆಗೆದುಕೊಂಡರೆ ನಾವು ಲ್ಯಾಪ್ಲೇಸ್ f ಅನ್ನು ಪಡೆಯುತ್ತೇವೆ ಇದು ಮತ್ತೆ ಹೀಗಿರಬಹುದು ಲ್ಯಾಪ್ಲೇಸ್ ರೂಪಾಂತರಕ್ಕೆ ತಲೆಕೆಳಗಾದ ಮತ್ತು ಈಗ ಈ ಭಾಗಶಃ ಭಿನ್ನರಾಶಿಗಳನ್ನು ಹೊಂದಿರುವುದರಿಂದ ನಾವು ವಿಲೋಮವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಇಲ್ಲಿಂದ 2e −t ಆಗಿದೆ ನಂತರ ಇಲ್ಲಿಂದ t ಮತ್ತು ಕೊನೆಯ ಪದದಿಂದ 1 ಆಗಿದೆ ಆದ್ದರಿಂದ ನಮ್ಮಲ್ಲಿ 2e −t t − 1 ಎಂಬುದು f ಆಗಿದೆ ಇಲ್ಲಿ x e −t ∫ sinht − τxτdτ t ಆದ್ದರಿಂದ ಮತ್ತೆ ನಾವು ಇದೇ ರೀತಿಯ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಇದು ಈ ಎರಡು ಕಾರ್ಯಗಳ ಉತ್ಪನ್ನವಾಗಿದೆ ಆದ್ದರಿಂದ ಕನ್ವೊಲ್ಯೂಶನ್ ಉತ್ಪನ್ನ ಮತ್ತು ನಂತರ ನಾವು ಕನ್ವೋಲ್ಯೂಷನ್ ಪ್ರಮೇಯವನ್ನು ಅನ್ವಯಿಸಬಹುದು ಆದ್ದರಿಂದ ಅದು ಲ್ಯಾಪ್ಲೇಸ್ ರೂಪಾಂತರದ ಉತ್ಪನ್ನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಪ್ರವೇಶವನ್ನು ಹೊಂದಿದ್ದೇವೆ ಮತ್ತು ನಂತರ e −t ಗಾಗಿ ನಾವು 1 s 1 ಅನ್ನು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಇದು ಉತ್ಪನ್ನವಾಗಿರುತ್ತದೆ ಆದ್ದರಿಂದ sinh ನ ಲ್ಯಾಪ್ ಪ್ಲೇಸ್ 1 s 2−1 ಆಗಿರುತ್ತದೆ ಮತ್ತು xτ ನ ಲ್ಯಾಪ್ ಪ್ಲೇಸ್ ಅಂದರೆ X ನ ಉತ್ಪನ್ನವಾಗಿರುತ್ತದೆ ಆದ್ದರಿಂದ ನಾವು X ಅನ್ನು ಹೊಂದಿದ್ದೇವೆ ಇದು ಇದಕ್ಕೆ ಸಮಾನವಾಗಿದೆ ಮತ್ತು ಅದು ಈ s−1 s 2−2 ಗೆ ಸಮನಾಗಿರುತ್ತದೆ ಮತ್ತು ನಾವು s s 2−2 − 1 s 2−2 ಅನ್ನು ಹೊಂದಿದ್ದೇವೆ ಮತ್ತು ಈ ಲ್ಯಾಪ್ಲೇಸ್ ವಿಲೋಮವನ್ನು ತೆಗೆದುಕೊಂಡರೆ ನಾವು cosh √2t − 1 √2 sinh √2t ಏಕೆಂದರೆ s 2 − a 2 ಅಲ್ಲಿಗೆ ಬರುತ್ತದೆ ಆದ್ದರಿಂದ ಈ ವಿಲೋಮವನ್ನು ಪಡೆದ ನಂತರ ನಾವು ಲ್ಯಾಪ್ಲೇಸ್ ಅನ್ನು ಪಡೆಯುತ್ತೇವೆ ನಾವು ಕೊಟ್ಟಿರುವ ಭೇದಾತ್ಮಕ ಸಮೀಕರಣದdifferential equation ಪರಿಹಾರವನ್ನು ಪಡೆಯುತ್ತೇವೆ ಇಲ್ಲಿ ನಾವು t 2 0t e txτdτ ಆದ್ದರಿಂದ ಇಲ್ಲಿ ಮತ್ತೆ ನಾವು ಅದೇ ತತ್ವವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು 2 s 3 ಅನ್ನು ಪಡೆಯುತ್ತೇವೆ ಅದು t 2 ವರ್ಗ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ನಂತರ ನಾವು ಅಲ್ಲಿ ಈ ಅವಿಭಾಜ್ಯತೆಯನ್ನು ಹೊಂದಿದ್ದೇವೆ ಮತ್ತು ಅವಿಭಾಜ್ಯದ ಲ್ಯಾಪ್ಲೇಸ್ ರೂಪಾಂತರ ಕೇವಲ 1 s ಫ್ಯಾಕ್ಟರ್ ಮಾತ್ರ ಅಲ್ಲಿಗೆ ಬರುತ್ತದೆ ಮತ್ತು ಈ ಪೂರ್ಣಾಂಕದ ಲ್ಯಾಪ್ಲೇಸ್ ರೂಪಾಂತರ ಅಂದರೆ e t x ಎಂದು ನಾವು ಈಗಾಗಲೇ ಕಲಿತಿದ್ದೇವೆ ಆದ್ದರಿಂದ ಪೂರ್ಣಾಂಕ e tx ನ ಲ್ಯಾಪ್ಲೇಸ್ ರೂಪಾಂತರದಿಂದಾಗಿ ನಾವು 1 s ಅವಧಿಯನ್ನು ಹೊಂದಿದ್ದೇವೆ ಆದ್ದರಿಂದ ಇದು 1 s Xs − 1 ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಮತ್ತೆ ಇಲ್ಲಿ ಶಿಫ್ಟಿಂಗ್ ಪ್ರಮೇಯವನ್ನು ಬಳಸಿ ಏಕೆಂದರೆ e tx ನ ಲ್ಯಾಪ್ಲೇಸ್ ರೂಪಾಂತರವಾಗಿರುವ e tx ನ ಲ್ಯಾಪ್ಲೇಸ್ X ಆಗಿದೆ ಮತ್ತು ಈ ಘಾತೀಯ ಫಂಕ್ಷನ್ ನಿಂದಾಗಿexponential function ಒಂದು ಬದಲಾವಣೆ ಇರುತ್ತದೆ ಆದ್ದರಿಂದ ನಾವು Xs − 1 ನ್ನು ಹೊಂದಿದ್ದೇವೆ ಆದ್ದರಿಂದ ನಾವು Xs − 1 2 s 2 ಅಥವಾ X ಅನ್ನು s 2 s12 ಎಂದು ಹೊಂದಿದ್ದೇವೆ ಆದ್ದರಿಂದ s ಅನ್ನು s 1 ರಿಂದ ಬದಲಾಯಿಸಲಾಗುತ್ತದೆ ಮತ್ತು ನಂತರ ನಾವು ಇದನ್ನು ತಲೆಕೆಳಗಾಗಿಸಿದರೆ ನಾವು x 2e −t ಅನ್ನು ಹೊಂದಿದ್ದೇವೆ ಆದ್ದರಿಂದ ಅಷ್ಟೆ ಈ ಉಪನ್ಯಾಸವನ್ನು ಸಿದ್ಧಪಡಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮತ್ತು ತೀರ್ಮಾನಕ್ಕೆ ಬರಲು ನಾವು ಸಮಗ್ರ ಮತ್ತು ಭೇದಾತ್ಮಕ ಸಮೀಕರಣಗಳ ಪರಿಹಾರವನ್ನು ಬಳಸಿಕೊಂಡು ಚರ್ಚಿಸಿದ್ದೇವೆ ಲ್ಯಾಪ್ಲೇಸ್ ರೂಪಾಂತರ ಪ್ರಮುಖ ಹಂತಗಳೆಂದರೆ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳಬೇಕು ಮತ್ತು ನಂತರ ನಾವು ನಾವು ನೇರವಾಗಿ ಪಡೆಯುವ ಸ್ಥಿರ ಗುಣಾಂಕ ಸಮೀಕರಣಗಳನ್ನು ನಾವು ಹೊಂದಿದ್ದರೆ ಈ ಸಂದರ್ಭದಲ್ಲಿ Ly F ಗಾಗಿ ಪರಿಹರಿಸಲು ಬೀಜಗಣಿತದ ಅಭಿವ್ಯಕ್ತಿ ಮತ್ತು ನಾವು ಸುಲಭವಾಗಿ ಈ ರೂಪಕ್ಕೆ ಹೋಗಬಹುದು ಆದರೆ ನಾವು ವೇರಿಯಬಲ್ ಗುಣಾಂಕವನ್ನು ಹೊಂದಿದ್ದೇವೆ ಆಗ ನಾವು ಕೆಲವು ಸರಳ ಡಿಫರೆನ್ಷಿಯಲ್ ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಮತ್ತೆ ಈ Ly F ಪಡೆಯಿರಿ ಅನ್ವಯಿಸಿದ ನಂತರ ಅವಿಭಾಜ್ಯ ಸಮೀಕರಣಗಳಿಗೆ ನಾವು ಬಳಸಿದ ಅದೇ ಹಂತಗಳನ್ನು ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ನೇರವಾಗಿ ಪಡೆಯಬಹುದು ಈ Ly F F s ಗೆ ಸಮನಾಗಿರುತ್ತದೆ ತದನಂತರ ಅಂತಿಮ ಹಂತ ಇದರಿಂದ ವಿಲೋಮವನ್ನು ತೆಗೆದುಕೊಳ್ಳುತ್ತದೆ ಇದರಿಂದ ನಾವು ಕೊಟ್ಟಿರುವ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವನ್ನು ಪಡೆಯಬಹುದು ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ